ಸರಿ ಈಗ ನಾವು 2D ಎಡ್ಜ್ ಬೆೆೇಸ್ಡ್ ಫೈನಯ್ಡ್ ಎಲಿಮೆಂಟ್ ಮೆಥಡ್ನ ಕೊನೆ ಹಂತಕ್ಕೆ ಬಂದಿದ್ದೇವೆ ಇಲ್ಲಿಯವರೆಗೆ ನಾವು ಶೇಪ್ ಫಂಕ್ಷನ್ವೀಕ್ ಫಾರ್ಮ್ ಬೌಂಡರಿ ಕಂಡೀಶನ್ ಮತ್ತು ಚಾಯ್ಸ್ ಆಫ್ ಫಾರ್ಮ್ಯುಲೆಷನ್ ಟೋಟಲ್ ಫೀಲ್ಡ್ ಅಥವಾ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮ್ಯುಲೆಷನ್ ಅನ್ನು ನೋಡಿದ್ದೇವೆ ಕೊನೆಯ ಭಾಗದಲ್ಲಿ ನಾವು ಇವುಗಳನ್ನು ಹೇಗೆ ಸಿಸ್ಟಮ್ ಆಫ್ ಇಕ್ವೇಶನ್ ಗಳಿಗೆ ಹಾಕುವುದು ಎಂದು ನೋಡುತ್ತೇವೆ ನಾವು ಈ ಲೀನಿಯರ್ ಸಿಸ್ಟಮ್ ಆಫ್ ಈಕ್ವೇಶನ್ ಅನ್ನು ಉಪಯೋಗಿಸುತ್ತೇವೆ ಹಾಗಾಗಿ ಇವುಗಳನ್ನು ಒಟ್ಟು ಹಾಕಲು ಪ್ರಯತ್ನಿಸೋಣ ಇಲ್ಲಿ ನಾವು 1D FEM ನಲ್ಲಿ ಮಾಡಿದಂತೆಯೇ ಮಾಡುತ್ತೇವೆ ನಾವು ಒಂದು ಲೈನ್ ಅನ್ನು ತೆಗೆದುಕೊಂಡು ಅದನ್ನು ಎಲಿಮೆಂಟ್ಗಳ ತುಣುಕುಗಳನ್ನಾಗಿ ಮಾಡಿ ಸಿಸ್ಟಮ್ ಆಫ್ ಈಕ್ವೇಶನ್ಗಳನ್ನು ಪಡೆಯುತ್ತೇವೆ ಶುರು ಮಾಡೋಣ ಈಗ ನಮಗೆ ಮಿನಿಮಮ್ ಬಿಲ್ಡಿಂಗ್ ಯೂನಿಟ್ ಗಳು 2 ಎಲಿಮೆಂಟ್ ಗಳಾಗಿವೆ ಏಕೆಂದರೆ ಅದು ಎಡ್ಜ್ ಅದು ಬೌಂಡರಿ ಮೇಲಿದ್ದರೆ 2 ಎಲಿಮೆಂಟ್ಗಳಿಗೆ ಹಂಚಿಕೆ ಆಗುತ್ತದೆ ನಾವು ನಾವು ಅದನ್ನು ಬಿಡಿಸೋಣ ಇವೆರಡು ಯಡ್ಜಸೆಂಟ್ ಎಲಿಮೆಂಟ್ ಗಳು ಇಲ್ಲಿ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಬೇಕು FEM ಅಂದರೆ ಗ್ಲೋಬಲ್ ನೋಡ್ ಹಾಗೂ ಲೋಕಲ್ ನೋಡ್ ನಡುವಿನ ಮ್ಯಾಪಿಂಗ್ ಈಗ ನಾವು ಎಡ್ಜ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಎಡ್ಜ್ ಬೇಸ್ಡ್ FEM ಹೀಗಾಗಿ ನಾವು ಲೋಕಲ್ ಎಡ್ಜ್ ಇಂದ ಗ್ಲೋಬಲ್ ಎಡ್ಜ್ ನಂಬರಿಂಗ್ ಗೆ ಹೋಗಲು ಟೇಬಲ್ ಇಟ್ಟುಕೊಳ್ಳಬೇಕು ಹೀಗಾಗಿ ನಾವು ಬೇರೆ ಬೇರೆ ಬಣ್ಣ ಗಳನ್ನು ಉಪಯೋಗಿಸೋಣ ಲೋಕಲ್ಲಿಗೆ ಹಸಿರು ಬಣ್ಣ ಇವೆರಡು ಎಲಿಮೆಂಟ್ ಗಳು ಸರಿಯೇ ಇದು 'a' ಹಾಗೂ ಇದು 'b' ಎಲ್ಲಾ ಟ್ರಯಾಂಗಲ್ ಗಳಿಗೆ 3 ನೋಡ್ಗಳು ಇವೆ ಕೆಲವು ಲೋಕಲ್ ನಂಬರ್ಗಳು ಇರುತ್ತವೆ ಉದಾಹರಣೆಗೆ 012 012 ಸರಿಯೇ ಈ ನೋಡು 0 1 2 ಆಗಿರುತ್ತೆ ಮತ್ತು ಇವು ಲೋಕಲ್ ನೋಡ್ಗಳು ಆಗಿರುತ್ತೆ ಹೀಗಾಗಿ ನಮಗೆ ಯಾವುದು 0 ಯಾವುದು 1 ಹಾಗೂ ಯಾವುದು 2 ಎಂದು ಗೊತ್ತಿರಬೇಕು ಈಗ ನಾವು ನೋಡ್ಗಳ ಬಗ್ಗೆ ಮಾತನಾಡೋಣ ಹೀಗಾಗಿ ನಾನು ಯಾವುದನ್ನು 012 ಎಂದು ತಿಳಿದುಕೊಳ್ಳಲಿ ನೀವು ಯಾವುದನ್ನು ಬೇಕಾದರೂ ಆಯ್ದುಕೊಳ್ಳಬಹುದು ಆದರೆ ಅಭ್ಯಾಸದಲ್ಲಿ ನಿಮಗೆ ಆಯ್ಕೆಗಳು ಇರುವುದಿಲ್ಲ ಡೊಮೇನ್ ಅನ್ನು ಮೆಷ್ ಮಾಡುವ ಸಾಫ್ಟ್ವೇರ್ ನಿಮಗೆ ಎಲ್ಲಾ ಎಲಿಮೆಂಟ್ ಗಳ ಲಿಸ್ಟನ್ನು ಕೊಡುತ್ತದೆ ಹಾಗೂ ನೋಡ್ಗಳ ಲಿಸ್ಟ್ ಅನ್ನು ಕೊಡುತ್ತದೆ ಅದು 3 ನೋಡ್ಗಳನ್ನು ಹಾಗೂ ಕೆಲ ಆರ್ಡರ್ ಅನ್ನು ಲಿಸ್ಟ್ ಮಾಡುತ್ತದೆ ನೀವು ಮೊದಲನೆಯದನ್ನು 0 ಎರಡನೆಯದನ್ನು 1 ಹಾಗೂ ಮೂರನೆಯದ್ದನ್ನು 2 ಎಂದು ಆಯ್ದುಕೊಳ್ಳಬೇಕು ಹಾಗಾಗಿ ಇದು ನಿಮಗೆ CAD ಸಾಫ್ಟ್ವೇರ್ ಇನ ಮೆಷ್ ಇಂದ ಬರುತ್ತದೆ ಇದು ಡೊಮೇನ್ಇನ ಮೆಷ್ ಅನ್ನು ಉಪಯೋಗಿಸುತ್ತದೆ ಇದು ನಿಮಗೆ ಮುಂಚೆಯೇ ಕೊಡಲಾಗಿದೆ ನಿಮಗೆ ಬೇಕಾದರೆ ನೀವು ಇದನ್ನು ರೀಮ್ಯಾಪ್ ಮಾಡಬಹುದು ಇಲ್ಲಿ ಮೆಷಿನ್ ಇನ ಸಾಫ್ಟ್ವೇರ್ ಕ್ಲಾಕ್ ವೈಸ್ ಕನ್ವೆನ್ಷನ್ ಅನ್ನು ಫಾಲೋ ಮಾಡಬಹುದು ಆದರೆ ಕ್ಲಾಕ್ ವೈಸ್ ಎಂದರೆ ಕ್ಲಾಕ್ ಇನ ಯಾವ ಸ್ಥಳದಿಂದ ಶುರು ಮಾಡುವುದು ಎಂದು ಹೇಳುವುದಿಲ್ಲ ನೀವು 6 ಓ ಕ್ಲಾಕ್ 12ಓ ಕ್ಲಾಕ್9ಓ ಕ್ಲಾಕ್ ಗೆ ಶುರು ಮಾಡುತ್ತೀರಿ ಸರಿಯೇ ಇದು ಕನ್ವೆನ್ಷನ್ ಅನ್ನು ಮುಲ್ಲಂಗಿ ಸಬಹುದು ಹೀಗಾಗಿ ನಾವು ಯಾವುದೇ ಕನ್ವೆನ್ಷನ್ ಅನ್ನು ಲೆಕ್ಕಿಸಿ ಅಥವಾ ಅವಲಂಬಿಸಬಾರದು ನಮಗೆ ಮೂರು ನೋಡ್ಗಳು ಬೇಕು ಅಲ್ಲವೇ ಈಗ ಈ ಲೋಕಲ್ ನೋಡ್ಗಳ ಅನುಗುಣವಾಗಿ ನಾನು ಗ್ಲೋಬಲ್ ನೋಡ್ ನಂಬರ್ ಅನ್ನು ಆಯ್ಕೆ ಮಾಡಬಹುದು ಏಕೆಂದರೆ ನಾನು ನೋಡ್ ಗಳು ರಿಪೀಟ್ ಆಗುತ್ತದೆಯೇ ಎಂದು ನೋಡುತ್ತೇನೆ ನಾನು ಹೊಸ ನಂಬರನ್ನು ಕೊಡುವುದಿಲ್ಲ ಹೀಗಾಗಿ ಆ ಕೋಡನ್ನು ನಾನು ಬರೆ ಬರೆಯಬೇಕು ನಾವು ಇದನ್ನು ಗ್ಲೋಬಲ್ ನೋಡ್ ನಂಬರ್ 1 ಗ್ಲೋಬಲ್ ನೋಡ್ 2 ಗ್ಲೋಬಲ್ ನೋಡ್ 3 ಹಾಗೂ ಗ್ಲೋಬಲ್ ನೋಡ್ 4 ಎಂದು ಕರೆಯೋಣ ವಿದ್ಯಾರ್ಥಿ ಅದರ ಪೋಸಿಶನ್ ಹೌದು ನಾನು CAD ಫೈಲ್ ಅನ್ನು ಓದುತ್ತಿದ್ದೇನೆ ಎಂದುಕೊಳ್ಳುವ ಅದು ನಮಗೆ ಎಲಿಮೆಂಟ್ 'a' ಗೆ ನೋಡ್ ಗಳು ಹಾಗೂ ಎಲಿಮೆಂಟ್ 'b' ಗೆ ನೋಡ್ಗಳನ್ನು ಕೊಡುತ್ತದೆ ಆದರೆ ಎರಡು ನೋಡ್ ಗಳು ತುಂಬಾ ಕಾಮನ್ ಹಾಗಾದ್ದರಿಂದ ನಾನು ಗ್ಲೋಬಲ್ ನಂಬರಿಂಗ್ ಅಲ್ಲಿ ಡಬಲ್ ಕೌಂಟ್ ಮಾಡಬಾರದು ಹೀಗಾಗಿ ನಾವು ನೋಡ್ ಬೆೆೇಸ್ಡ್ FEM ಮಾಡುವುದಾದರೆ ಇಲ್ಲಿಗೆ ನಿಲ್ಲಿಸಬೇಕು ಆದರೆ ನಾವು ನೋಡ್ ಬೆೆೇಸ್ಡ್ FEM ಅನ್ನು ಮಾಡುತ್ತಿಲ್ಲ ನಾವು ಯಡ್ಜ್ಬೆೆೇಸ್ಡ್ FEM ಮಾಡುತ್ತಿದ್ದೇವೆ ಹೀಗಾಗಿ ನಾವು ಯಡ್ಜ್ ಅನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ಹೇಗೆ ಎಂದು ನೋಡೋಣ ಹಲವು ಕನ್ವೆನ್ಷನ್ ಗಳು ಇವೆ ಒಂದು ಕನ್ವೆನ್ಷನ್ನಲ್ಲಿ ಸ್ಮಾಲರ್ ಲೋಕಲ್ ನೋಡ್ ಇಂದ ಗ್ರೇಟರ್ ಲೋಕಲ್ ನೋಡ್ ಇದೆ ಅದು ಒಂದು ಕನ್ವೆನ್ಷನ್ ಆಗಿರಬಹುದು ಉದಾಹರಣೆಗೆ ಇದನ್ನು ನಾನು ಲೋಕಲ್ ಯಡ್ಜ್ ನಂಬರ್ 0 ಲೋಕಲ್ ಯಡ್ಜ್ ನಂಬರ್ 1 ಲೋಕಲ್ ಯಡ್ಜ್ ನಂಬರ್2 ಎಂದು ಕರೆಯುತ್ತೇನೆ ಈಗ ನೀವು ಹೇಗೆ ಇದನ್ನು ಡಿಫೈನ್ ಮಾಡುತ್ತೀರಿ ಏಕೆಂದರೆ ನೀವು ಇದನ್ನು ಕೋಡ್ ಮಾಡುತ್ತೀರಿ ಹಾಗಾಗಿ ಲಾಜಿಕ್ ಇರಬೇಕು ಅಲ್ಲವೇ ಹೀಗಾಗಿ ಇವುಗಳನ್ನೇ ನಾನು ಲಾಜಿಕ್ ಎಂದು ತಿಳಿದುಕೊಳ್ಳಬಹುದು ವಿದ್ಯಾರ್ಥಿ ಎಲ್ಲಾ ಕಂಟ್ಯುನಿಟಿ ಇಕ್ವೇಶನ್ ಹೌದು ಸಹಜ ಪ್ರಶ್ನೆ ಏನೆಂದರೆ ಕಂಟ್ಯುನಿಟಿ ಇಕ್ವೇಶನ್ ಹೇಗೆ ಮಾಡುವುದು ಎಂದು ಇವುಗಳು ಲೋಕಲ್ ನೋಡ್ ನಂಬರ್ ಗಳು ಲೋಕಲ್ ಯಡ್ಜ್ ನಂಬರ್ಗಳು ಇಲ್ಲಿ ಯಡ್ಜ್ ನಂಬರ್ ಗಳಿಗೆ 1 ಟು 1 ಮ್ಯಾಪಿಂಗ್ ಇದೆ ಹೀಗಾಗಿ ನೋಡ್ ಎರಡರಿಂದ ನಾಲ್ಕಕ್ಕೆ ಇರುವ ಯಡ್ಜ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ವ್ಯಕ್ಟರ್ ಅನ್ನು ಹೊಂದಿದೆ ಆದರೆ ಇದನ್ನು ಲೋಕಲ್ ಹಾಗೂ ಗ್ಲೋಬಲ್ ಗಳನ್ನು ಇಟ್ಟುಕೊಂಡು ಸರಿಪಡಿಸಬಹುದು ಈಗ ನಾವು ಲೋಕಲ್ ಯಡ್ಜ್ ಗಳನ್ನು ಫಿಕ್ಸ್ ಮಾಡುತ್ತೇವೆ ಉಳಿಯುವುದೆಂದರೆ ಗ್ಲೋಬಲ್ ಯಡ್ಜ್ಗಳು ಇಲ್ಲಿ ಯಡ್ಜ್ಗಳಿಗೆ ಏನೋ ಒಂದು ಯೂನಿಕ್ ವಿಷಯ ಬೇಕು ಸದ್ಯಕ್ಕೆ ಇದನ್ನು ಯಡ್ಜ್ ನಂಬರ್ 1 ಇದನ್ನು ಯಡ್ಜ್ ನಂಬರ್ 2 ಇದು ಯಡ್ಜ್ ನಂಬರ್ 3 ಹಾಗೂ ಇಲ್ಲಿ ಯಡ್ಜ್ ನಂಬರ್ 4 ಎಂದುಕೊಳ್ಳೋಣ ನನ್ನ ಬಳಿಯಡ್ಜ್ ನಂಬರ್ 5 ಇದೆ ಇದನ್ನು ಬರೆಯೋಣ ಇದು ಗ್ಲೋಬಲ್ ಸರಿ ಲೋಕಲ್ ಯಡ್ಜ್ಗಳ ಕನ್ವೆನ್ಷನ್ ಅಂತೆಯೇ ಸ್ಮಾಲರ್ ನೋಡ್ ನಂಬರ್ ಇಂದ ಲಾರ್ಜರ್ ನೋಡ್ ನಂಬರ್ ಎಂದುಕೊಳ್ಳೋಣ ಹೀಗೆ ನಾನು ಗ್ಲೋಬಲ್ ಯಡ್ಜ್ ಪಾಯಿಂಟ್ ಮಾಡುವಲ್ಲಿ ಕನ್ವೆನ್ಷನ್ ಅನ್ನು ಹೊಂದಬಹುದು ಹೀಗಾಗಿ ಗ್ಲೋಬಲ್ ಯಡ್ಜ್ ನಂಬರ್ 1 ಸ್ಮಾಲರ್ ಗ್ಲೋಬಲ್ ನೋಡ್ ನಂಬರ್ ಇಂದ ಲಾರ್ಜರ್ ನೋಡ್ ನಂಬರ್ ವರೆಗೆ ಉದಾಹರಣೆಗೆ ಈ ಯಡ್ಜ್ಅನ್ನು ಈ ದಾರಿಯಲ್ಲಿ ಪಾಯಿಂಟ್ ಮಾಡುವ ಹಾಗೆ ಇಡಬಹುದು ಇದು ಹೀಗೆ 5 2 ಇಂದ 4 ವರೆಗೆ ಈಗ ನಾನು ಕಾಮನ್ ಯಡ್ಜ್ ಬಗ್ಗೆ ಗಮನಹರಿಸಬೇಕು ಯಾವಾಗ ಎಂದರೆ ಗ್ಲೋಬಲ್ ಹಾಗೂ ಲೋಕಲ್ ಯಡ್ಜ್ ಗಳು ಡೈರೆಕ್ಷನ್ ಇಂದ ವ್ಯತ್ಯಾಸವಾದರೆ ನಾನು ಈಕ್ವೇಶನ್ಗೆ ಮೈನಸ್ ಸೈನ್ ಅನ್ನು ಸೇರಿಸಬೇಕು ಏಕೆಂದರೆ ನಾನು ತೆಗೆದುಕೊಂಡಿರುವ ಕನ್ವೆನ್ಷನ್ ಪ್ರಕಾರ ಯಡ್ಜ್ ಸ್ಮಾಲರ್ ನಂಬರ್ ಇಂದ ಲಾರ್ಜರ್ ನಂಬರ್ ಕಡೆಗೆ ಪಾಯಿಂಟ್ ಮಾಡುತ್ತದೆ ಈ ಯಡ್ಜ್ ನಂಬರ್ 4 ಗ್ಲೋಬಲ್ ನೋಡ್ ನಂಬರ್1 ಇಂದ ಗ್ಲೋಬಲ್ ನೋಡ್ ನಂಬರ್ 4 ವರೆಗೆ ಪಾಯಿಂಟ್ ಮಾಡುತ್ತದೆ ಡೈರೆಕ್ಷನ್ ಸ್ಮಾಲರ್ ನಂಬರ್ ಇಂದ ಲಾರ್ಜರ್ ನಂಬರ್ ಕಡೆಗೆ ಇರುತ್ತದೆ ವಿದ್ಯಾರ್ಥಿ ಹಾಗಾದರೆ2 ಇಂದ 0 ಅಲ್ಲಿ 1 ಯುವಾಪೊರೇಟ್ ಆಗುತ್ತೆ ಅಲ್ಲವೇ 2 ಇಂದ 0 ಅಲ್ಲಿ 0 ಇಲ್ಲ ಗ್ಲೋಬಲ್ ನೋಡ್ ಪ್ರಕಾರ ವಿದ್ಯಾರ್ಥಿ ಸರಿ ಈ ಪಾರ್ಟ್ ಅರ್ಥವಾಯಿತೆ ನೀವು ಕೋಡ್ ಮಾಡುವಾಗ ಇವುಗಳ ಬಗ್ಗೆ ಗಮನಹರಿಸಬೇಕು ಇಲ್ಲಿ ಒಂದು ಗ್ಲೋಬಲ್ ಕನ್ವೆನ್ಷನ್ ಹಾಗೂ ಒಂದು ಲೋಕಲ್ ಕನ್ವೆನ್ಷನ್ ಹಾಗೂ 1 ಟು 1 ಮ್ಯಾಪಿಂಗ್ ಇದೆ ಹಾಗಾಗಿ 5 2 ಇಂದ 4 ಕಡೆಗೆ ಪಾಯಿಂಟ್ ಮಾಡು ಮಾಡುತ್ತಿದೆ ಗ್ಲೋಬಲ್ ವಿಷಯದಲ್ಲಿ ಕನ್ವೆನ್ಷನ್ ಗ್ಲೋಬಲ್ ನೋಡ್ ನಂಬರ್ ಗಳಿಂದ ಹಾಗೂ ಲೋಕಲ್ ವಿಷಯದಲ್ಲಿ ಲೋಕಲ್ ನೋಡ್ ನಂಬರ್ ಇಂದ ಬರುತ್ತದೆ ಹಾಗಾಗಿ ಇಂಟಿಗ್ರಲ್ ಈಕ್ವೇಶನ್ ಮೆಥಡ್ ಮಾಡುವಾಗ ಇದರ ಬಗ್ಗೆ ಯೋಚಿಸಬೇಡ ಇಲ್ಲಿಯವರೆಗೆ ನಾವು ಬೌಂಡರಿ ಕಂಡಿಶನ್ ಗಳ ಬಗ್ಗೆ ನೋಡಿದ್ದೇವೆ ಮತ್ತು ಟೋಟಲ್ ಫೀಲ್ಡ್ ಹಾಗೂ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮ್ಯುಲೆಷನ್ ಬಗ್ಗೆ ನೋಡಿದ್ದೇವೆ ನಾವು ರೈಟ್ ಹ್ಯಾಂಡ್ ಸೈಡ್ ಬಗ್ಗೆ ಗಮನ ಹರಿಸಿದ್ದೇವೆ ಆದರೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಗೆ ನೋಡೋಣ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇನ ಟರ್ಮ್ ಮತ್ತೆ ಮತ್ತೆ ಈ ಫಾರ್ಮಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಯಾವಾಗ ಎಂದರೆ ಎಲಿಮೆಂಟ್ 'a' ಹಾಗೂ 'b' ಅನ್ನು ನೋಡುವಾಗ ಹಾಗಾಗಿ ನಾನು ಇದಕ್ಕೆ ಒಂದು ಶಾರ್ಟ್ಕಟ್ ಅನ್ನು ಬರೆಯುತ್ತೇನೆ ಇದನ್ನು ನಾನು ಹೀಗೆಂದು ಕರೆಯುತ್ತೇನೆ ಸಿಸ್ಟಮ್ ಆಫ್ ಈಕ್ವೇಶನ್ ಸಿಗಲು FEM ಪ್ರೊಸೀಜರ್ ಏನಾಗಿತ್ತು ಹೀಗೆಂದು ತೆಗೆದುಕೊಳ್ಳಿ ಹೀಗಾಗಿ ಇದು ಎರಡು ಎಲಿಮೆಂಟ್ ಗಳು ಇರುವ ಸುಲಭವಾದ ಉದಾಹರಣೆ ಒಂದು ವೇಳೆ ನನ್ನ ಮೆಷ್ ಎರಡು ಎಲಿಮೆಂಟ್ಗಳಿಂದ ಮಾಡಲಾಗಿದ್ದರೆ ಟೋಟಲ್ ಆಗಿ ಎಷ್ಟು ಯಡ್ಜ್ ಗಳು ಇರುತ್ತಿದ್ದವು ವಿದ್ಯಾರ್ಥಿ 5 5 ಯಡ್ಜ್ ಗಳು ಅಲ್ಲವೇ ನಾನು ಟೆಸ್ಟಿಂಗ್ ಫಂಕ್ಷನ್ ಅನ್ನು ಪ್ರತಿ ಯಡ್ಜ್ ಆಗಿ ತೆಗೆದುಕೊಳ್ಳಬಹುದು ಪ್ರತಿ ಯಡ್ಜ್ಇಗೆ ಇರುವ ಫಂಕ್ಷನ್ನಿಗೆ ಹಾಗೂ 5 ವೇರಿಯೇಬಲ್ಗಳಲ್ಲಿ ಇರುವ 5 ಈಕ್ವೇಶನ್ ಗಳಿಗೆ ಇದು ನಮ್ಮ ಜನರಲ್ ಪ್ರೊಸೀಜರ್ ಆಗಿದೆ ಈಗ ಯಡ್ಜ್ ನಂಬರ್ 5 ರಿಂದ ಸಿಗುವ ಸಿಸ್ಟಮ್ ಆಫ್ ಈಕ್ವೇಶನ್ಗಳನ್ನು ಡಿರೈವ್ ಮಾಡಲು ಪ್ರಯತ್ನಿಸೋಣ ನಾನು ಯಡ್ಜ್ 5 ಎಂದು ಹೇಳಿದಾಗ ಅದು ಗ್ಲೋಬಲ್ ಯಡ್ಜ್ ನಂಬರ್ 5 ಎಂದರ್ಥ ಈಗ ಯಡ್ಜ್ ನಂಬರ್ 5 ಶೇರ್ ಆಗಿದೆ ನಾನು ಇದನ್ನು ತೆಗೆದುಕೊಳ್ಳಲು ಕಾರಣ ಇದು ಇಂಟರೆಸ್ಟಿಂಗ್ ಆಗಿದೆ ಏಕೆಂದರೆ ಎರಡು ಎಲಿಮೆಂಟ್ಗಳಿಗೆ ಕಾಮನ್ ಆಗಿದೆ ಈಗ 1D ಕೇಸ್ ಅಲ್ಲಿ ನನಗೆ ಆಯ್ಕೆ ಇತ್ತು ಏನೆಂದರೆ ಬೇಸಿಸ್ ಫಂಕ್ಷನ್ 1 ಎಲಿಮೆಂಟ್ ಗೆ ಮಾತ್ರ ಸೇರಬೇಕೇ ಅಥವಾ ಲೀನಿಯರ್ ಕಾಂಬಿನೇಷನ್ ಎರಡೂ ಎಲಿಮೆಂಟ್ಗಳಿಗೆ ಸೇರಬೇಕೆ ಎಂದು ಇಲ್ಲಿ ಕೂಡ ನಾವು ಅದನ್ನೇ ಮಾಡೋಣ ನನ್ನ ಟೆಸ್ಟಿಂಗ್ ಫಂಕ್ಷನ್ ಬೇಸಿಸ್ ಫಂಕ್ಷನ್ ಕರೆಸ್ಪಾಂಡಿಂಗ್ ಟು ಎಲಿಮೆಂಟ್ 'a' ಹಾಗೂ ಎಲಿಮೆಂಟ್ 'b' ಗಳ ಸಮ್ ಆಗಿರುತ್ತದೆ ಇದು 1D ಅಲ್ಲಿದ್ದ ಟ್ರಯಾಂಗಲ್ ಫಂಕ್ಷನ್ ನಂತೆ ಹೀಗಾಗಿ ಇದು ಎಲಿಮೆಂಟ್ 'a' ಹಾಗೂ ಎಲಿಮೆಂಟ್ 'b' ಅಲ್ಲಿ ನಾನ್ ಜೀರೋ ಆಗಿರುತ್ತದೆ ಈಗ ನಾನು ಒಂದು ಕನ್ವೆನ್ಷನ್ ಅನ್ನು ಉಪಯೋಗಿಸಬೇಕು ಎಂದುಕೊಳ್ಳೋಣ ಇಲ್ಲಿ ಇದು ಯಾವ ಎಲಿಮೆಂಟ್ಗೆ ಸೇರುತ್ತದೆ ಎಲಿಮೆಂಟ್ a ಮತ್ತು ಲೋಕಲ್ ನೊಡ್ಲೋಕಲ್ ಯಡ್ಜ್ ನಂಬರ್ ಏನಾಗುತ್ತದೆ ಲೋಕಲ್ ಯಡ್ಜ್ ನಂಬರ್ ಅಲ್ಲಿ ಎಲಿಮೆಂಟ್ b ಇಗೆ 2 ಪ್ಲಸ್ ಆಗುತ್ತದೆ ವಿದ್ಯಾರ್ಥಿ 0 ಲೋಕಲ್ ಯಡ್ಜ್ ನಂಬರ್ ವಿದ್ಯಾರ್ಥಿ2 2 ಎರಡು ಅಲ್ಲವೇ ವಿದ್ಯಾರ್ಥಿ ಪ್ಲಸ್ ಸೈನ್ ಬಗ್ಗೆ ಏನು ಮಾಡುವುದು ಅದು ಮಾಡುವುದಿಲ್ಲ ಈಕ್ವೇಶನ್ ಏನೆಂದರೆ T ಇವೆರಡು ಫಂಕ್ಷನ್ ಗಳು ಹಾಗೂ ಗಳಲ್ಲಿ ಯಡ್ಜ್ ಗಳ ಮೇಲೆ ಇರುವ ಬೇರೆ ಬೇರೆ ಸೈನ್ಗಳು ಪರಿಣಾಮ ಬೀರುವುದಿಲ್ಲ ಅದರ ಅರ್ಥ ನನಗೆ ಸಿಸ್ಟಮ್ ಆಫ್ ಈಕ್ವೇಶನ್ ಗಳಲ್ಲಿ ಮೈನಸ್ ಸೈನ್ ದೊರೆಯುತ್ತದೆ ಹೀಗಾಗಿ ನಾನು ನಿಧಾನಗತಿಯಲ್ಲಿ ಹೋಗಬಹುದು ನಾನು ನ್ನು ಹಾಗೂ ನ್ನು ತೆಗೆದುಕೊಂಡು ಮತ್ತೊಂದು ಈಕ್ವೇಶನ್ ಪಡೆಯುತ್ತೇವೆ ಇದು ಶಾರ್ಟ್ ಕಟ್ ಇದ್ದಂತೆ ಎರಡನ್ನು ಒಟ್ಟಿಗೆ ತೆಗೆದುಕೊಳ್ಳೋಣ ವಿದ್ಯಾರ್ಥಿ ಸರ್ನಾವು ಲೋಕಲ್ ಗಳ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಅಲ್ಲ ಇವುಗಳು ಟೆಸ್ಟಿಂಗ್ ಫಂಕ್ಷನ್ಗಳು ವಿದ್ಯಾರ್ಥಿ ನಾವು T 2 a 2 ಇದನ್ನು ತೆಗೆದುಕೊಳ್ಳೋಣ ಹೌದು ಹೌದು ಏಕೆಂದರೆ ನಾನು ಟೆಸ್ಟಿಂಗ್ ಫಂಕ್ಷನ್ಗಳನ್ನು ಆದಷ್ಟು ಎರಡು ನಂಬರ್ ನಂಬರ್ಗಳ ಕಾಂಪೋಸಿಟ್ ಸಮ್ ಆಗಿ ಮಾಡಬೇಕು ಈಗ ಲೋಕಲ್ ತಿಂಗ್ಸ್ ಗಳನ್ನು ನೋಡಬೇಕು ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಎಂದರೆ ನಾವು ಹೇಳಿದ ಪ್ರಕಾರ 5 ಗ್ಲೋಬಲ್ ಯಡ್ಜ್ ಗಳು ಇವೆ ಇಲ್ಲಿ 5 ವೇರಿಯೇಬಲ್ ಗಳು ಇರುತ್ತವೆ ಹಾಗಾಗಿ ನನಗೆ 5 ಈಕ್ವೇಶನ್ ಗಳು ಇರಬೇಕು ಎಷ್ಟು ಲೋಕಲ್ ಟ್ರಯಾಂಗಲ್ ಗಳು ಆರು ಅಲ್ಲವೇ ನನಗೆ ಒಂದು ಎಕ್ಸ್ಟ್ರಾ ಈಕ್ವೇಶನ್ ಸಿಗುತ್ತದೆ ಅಲ್ಲಿಗೆ ಆರು ಈಕ್ವೇಶನ್ ಗಳು ಹಾಗೂ ಐದು ವೇರಿಯೇಬಲ್ ಗಳು ಆಗುತ್ತದೆ ಹಾಗಾಗಿ ನಾನು ಇವೆರಡನ್ನು ಕಂಬೈನ್ ಮಾಡಿದ್ದೇನೆ ಎಂದು ಅವಾಯ್ಡ್ ಮಾಡಿ ಈಗ ವೀಕ್ ಫಾರಂ ಅನ್ನು ತೆಗೆದುಕೊಂಡಾಗ ಏನಾಗುತ್ತೆ ಎಂದು ನೋಡೋಣ ಸರಿ ಇಲ್ಲಿ ಈ ವೀಕ್ ಫಾರಂ ಅನ್ನು ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೂ ರೈಟ್ ಹ್ಯಾಂಡ್ ಸೈಡ್ ಕಾಂಟೋರ್ ಇಂಟಿಗ್ರಲ್ ಆಗಿರುತ್ತದೆ ಹಾಗಾಗಿ ಇದಕ್ಕೆ ಬರೋಣ ಇದಕ್ಕೆ ಅಲ್ಲ ವಿದ್ಯಾರ್ಥಿT t b ನಾವು 2 ಅನ್ನು ತೆಗೆದುಕೊಳ್ಳಬಹುದು ಯಾವುದರಲ್ಲಿ ಎಂದರೆ ಎಲಿಮೆಂಟ್ b ಯಡ್ಜ್ ನಂಬರ್ 2 ಕರೆಸ್ಪಾಂಡಿಂಗ್ ಟು ಗ್ಲೋಬಲ್ ಯಡ್ಜ್ ನಂಬರ್ 5 ನಾನು ಇದನ್ನು ಅಪೋಸಿಟ್ ನೋಡ್ ನಂಬರ್ ಇಂದ ಹೆಸರು ಇಟ್ಟಿಲ್ಲ ಇಲ್ಲಿ ಹಲವಾರು ಕನ್ವೆನ್ಷನ್ ಗಳು ಇವೆ ನೀವು ಯಾವುದನ್ನು ಬೇಕಾದರೂ ಆಯ್ದುಕೊಳ್ಳಬಹುದು ಇಲ್ಲಿ ನಾನು ಸ್ಟಾರ್ಟಿಂಗ್ ಲೋಕಲ್ ಯಡ್ಜ್ ನಂಬರ್ ಅನ್ನು ತೆಗೆದುಕೊಂಡಿದ್ದೇನೆ ನಾನು ಸ್ವಲ್ಪ ಬೇರೆ ಕನ್ವೆನ್ಷನ್ ಅನ್ನು ತೆಗೆದುಕೊಂಡಿದ್ದೇನೆ ಏಕೆಂದರೆ ಬೇರೆ ಬೇರೆ ರೆಫರೆನ್ಸ್ ಪುಸ್ತಕಗಳಲ್ಲಿ ಬೇರೆ ಬೇರೆ ಕನ್ವೆನ್ಷನ್ ಗಳು ಇವೆ ಹೀಗಾಗಿ ನೀವು ನಂಬರ್ ಹಾಗೂ ನೇಮ್ ಮಾಡಲು ಯಾವುದೇ ಯುನಿವರ್ಸಲ್ ಮೆಥಡ್ ಇದೆ ಎಂದು ಅಂದುಕೊಳ್ಳಬೇಡಿ